ಉಪನ್ಯಾಸಕ್ಕೆ ಮರಳಿ ಸುಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾನು ಒಂದು ಆಯಾಮದ ಪೆಟ್ಟಿಗೆಯಲ್ಲಿರುವ ಕಣದ ಬಗ್ಗೆ ಮಾತನಾಡಿದ್ದೇನೆ ಪ್ರಸ್ತುತ ಉಪನ್ಯಾಸದಲ್ಲಿ ಕಣವನ್ನು ಎರಡು ಆಯಾಮದ ಮಾದರಿಯಲ್ಲಿ ಅಥವಾ ಎರಡು ಡಿಗ್ರೀಸ್ ಆಫ್ ಫ್ರೀಡಂನ ಮಾದರಿಯಲ್ಲಿ ಚರ್ಚಿಸೋಣ ಕಣದ ಸ್ಥಾನದ ಕೋಆರ್ಡಿನೇಟ್ಗಳನ್ನು ಪರಸ್ಪರ ಲಂಬಕೋನದಲ್ಲಿರುವ x ಮತ್ತು y ಎಂಬ ಕೋಆರ್ಡಿನೆಟ್ಗಳಿಂದ ನೀಡಲಾಗುತ್ತದೆ ನಂತರ ನಾವು ಕ್ವಾಂಟಮ್ ಸಮಸ್ಯೆಯನ್ನು ಚರ್ಚಿಸುತ್ತೇವೆ ತಡೆಗಳು ಅನಂತವಾಗಿವೆ ಆದ್ದರಿಂದ ನೀವು ಸಮಸ್ಯೆಯನ್ನು ನೆನಪಿಸಿಕೊಂಡರೆ p22mV ಇದು ಶಕ್ತಿಯ ಪದವಾಗಿದ್ದು ಇದನ್ನು px22mpy22mV ಎಂದು ಬದಲಾಯಿಸಿ ಬರೆಯಬಹುದು ಮತ್ತು px ಅನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ħ2 ನಿಂದ ಬದಲಾಯಿಸಬಹುದು ವೇವ್ ಫಂಕ್ಷನ್ x ಮತ್ತು y ಎಂಬ ಎರಡು ಕೋಆರ್ಡಿನೆಟ್ಗಳ ಫಂಕ್ಷನ್ ಆಗಿದೆ ಮತ್ತು x ದಿಕ್ಕಿನಲ್ಲಿ ಮೊಮೆಂಟಮ್ ಅನ್ನು ಪಾರ್ಷಲ್ ಡಿರಿವಟಿವ್ ನೀಡುತ್ತದೆ ಮತ್ತು ಇದು ಮೊಮೆಂಟಮ್ನ ವರ್ಗವಾಗಿದೆ ಆದ್ದರಿಂದ ನೀವು ħ22m2x2 ಹೊಂದಿರುತ್ತೀರಿ ಅದಕ್ಕೆ ಅನುಗುಣವಾಗಿ py2 ಗಾಗಿ ನೀವು ħ22m2y2 ಹೊಂದಿರುತ್ತೀರಿ ಇದು ಹ್ಯಾಮಿಲ್ಟೋನಿಯನ್ನ ಕೈನೆಟಿಕ್ ಎನರ್ಜಿಯ ಆಪರೇಟರ್ ಭಾಗವಾಗಿದೆ ಇಲ್ಲಿ ವೇವ್ ಫಂಕ್ಷನ್ x ಮತ್ತು y ಗಳ ಫಂಕ್ಷನ್ ಆಗಿರುತ್ತದೆ ಹಾಗೂ V ಎಂಬುದು ಪೊಟೆನ್ಷಿಯಲ್ ಇದು ಎರಡು ಆಯಾಮಗಳ ಶ್ರೋಡಿಂಗರ್ ಸಮೀಕರಣ ħ22m2x22y2xyVψxyEψxy

ಇದರಲ್ಲಿ ನೀವು H ಹೊಂದಿರುತ್ತೀರಿ ಈ ಪದ ಮತ್ತು V Hψ ಇದು ನಿಮಗೆ Eψ ನೀಡುತ್ತದೆ 2D ಪೆಟ್ಟಿಗೆಯಲ್ಲಿನ ಕಣದ ಪ್ರಸ್ತುತ ಸಮಸ್ಯೆಗೆ ನಾವು 0 ಇಂದ L ನವರೆಗೆ ಹೊರತುಪಡಿಸಿ x ನ ಎಲ್ಲಾ ಮೌಲ್ಯಗಳಿಗೆ V ಅನಂತವೆಂದು ಪರಿಗಣಿಸಿದ್ದೇವೆ ಮತ್ತು y ನ ಎಲ್ಲಾ ಮೌಲ್ಯಗಳು 0 ಇಂದ ಇನ್ನೊಂದ̧̧ಕ್ಕೆ ಅಂದರೆ a ಅಥವಾ L1 ಅಥವಾ L2 ಅದು ಆಯತಾಕಾರದ ಪೆಟ್ಟಿಗೆಯಾಗಿದ್ದಲ್ಲಿ ಇದು ಮುಖ್ಯವಲ್ಲ ಅದು ಚದರಾಕಾರದ ಪೆಟ್ಟಿಗೆಯಾಗಿದ್ದರೆ ಮೂಲಭೂತವಾಗಿ ನೀವು ಈ ಕೆಳಗಿನವುಗಳನ್ನು ನೋಡುತ್ತೀರಿ ನಾವು ನೋಡಿದರೆ ನೀವು ಅಂತಹ ಚೌಕವನ್ನು ಹೊಂದಿರಬಹುದು ಆದ್ದರಿಂದ x 0 ಇಂದ L ಮತ್ತು y ಸಹ 0 ಇಂದ L ಆಗಿದೆ ಈ ಪ್ರದೇಶದಲ್ಲಿ ಮಾತ್ರ ನಾವು ಕಣಗಳ ಗುಣಲಕ್ಷಣಗಳನ್ನು ಮತ್ತು ಕಣಗಳ ನಡವಳಿಕೆಯನ್ನು ನೋಡುತ್ತಿದ್ದೇವೆ 0 ಕ್ಕಿಂತ ಕಡಿಮೆ ಅಥವಾ ಸಮನಾಗಿರುವ x ನ ಎಲ್ಲಾ ಮೌಲ್ಯಗಳಿಗೆ ಮತ್ತು L ಗಿಂತ ದೊಡ್ಡದಾದ ಅಥವಾ ಸಮನಾಗಿರುವ x ನ ಎಲ್ಲಾ ಮೌಲ್ಯಗಳಿಗೆ ಹಾಗೆಯೇ 0 ಕ್ಕಿಂತ ಕಡಿಮೆ ಅಥವಾ ಸಮನಾಗಿರುವ ಮತ್ತು L ಗಿಂತ ದೊಡ್ಡದಾದ ಅಥವಾ ಸಮನಾಗಿರುವ y ಗಾಗಿ ಇತರ ಎಲ್ಲದಕ್ಕೂ V ಅನಂತವಾಗಿರುತ್ತದೆ

ಆದ್ದರಿಂದ ಇದು ನೀವು ಹೊಂದಿರುವ ಅನಂತ ಗಡಿ ಇದು ಏಕ ಆಯಾಮದ ಪ್ರಮಾಣವಲ್ಲ ಒಂದು ಅರ್ಥದಲ್ಲಿ ಇದೊಂದು ಮೇಲ್ಮೈ ಅಂದರೆ ನಾವು ಕಣವನ್ನು ಈ ಪ್ರದೇಶದಿಂದ ತಪ್ಪಿಸಿಕೊಳ್ಳದಂತೆ ರಕ್ಷಿಸುತ್ತಿದ್ದೇವೆ ಮತ್ತು ಒಳಗೆ x ಮತ್ತು L ನಡುವೆ ಹಾಗೂ y ಮತ್ತು L ನಡುವೆ V ಶೂನ್ಯವಾಗಿರುತ್ತದೆ ನಂತರ ಇದು ಒಂದು ಚದರಾಕಾರದ ಪೆಟ್ಟಿಗೆಯಾಗುತ್ತದೆ V 0 0 x L 0 y L ಆದ್ದರಿಂದ ನಾವು ಹಾಗೆ ಮಾಡಿದರೆ ಸ್ಪಷ್ಟವಾಗಿ ಈ ಪದವಿಲ್ಲದೆ ಡಿಫರೆಂಷಿಯಲ್ ಸಮೀಕರಣವು ಸರಳವಾಗುತ್ತದೆ ಮತ್ತು ನೀವು ಒಂದು ದಿಕ್ಕಿನಲ್ಲಿ ಡಿರಿವೆಟಿವ್ನ ವರ್ಗವನ್ನು ಹೊಂದಿರುತ್ತೀರಿ ಇನ್ನೊಂದು ದಿಕ್ಕಿನಲ್ಲಿ ಕೂಡ ಡಿರಿವೆಟಿವ್ನ ವರ್ಗವನ್ನು ಹೊಂದಿರುತ್ತೀರಿ ನಂತರ ನೀವು ψx y ಹೊಂದುವಿರಿ ಅಂತಹ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು ψxy ಅನ್ನು X ಮತ್ತು Y ಫಂಕ್ಷನ್ಗಳ ಗುಣಲಬ್ಧದ ಪರಿಭಾಷೆಯಲ್ಲಿ ಬರೆಯಬಹುದು ಈ ಆಯ್ಕೆಯೊಂದಿಗೆ ಈ ಸಮೀಕರಣ ħ22m2x22y2xyEψxy ಇದನ್ನು ಎರಡು ಸಮೀಕರಣಗಳಾಗಿ ಪ್ರತ್ಯೇಕಿಸಲು ಸಾಧ್ಯವಿದೆ ಅವುಗಳೆಂದರೆ ħ22md2dx2XE1X ಮತ್ತು ħ22md2dy2YE2Y ಆದರೆ E1 ಮತ್ತು E2 ಆಗಿರುವ ಈ ಎರಡು ಕಾನ್ಸ್ಟಂಟ್ಗಳು E1 E2 E ಎಂಬುದರಿಂದ ನಿರ್ಭಂಧಿತವಾಗಿರುತ್ತವೆ ಇದರ ವಾಸ್ತವಿಕ ಪ್ರತ್ಯೇಕಿಸುವಿಕೆಯನ್ನು ಈ ವೀಡಿಯೊ ಉಪನ್ಯಾಸದೊಂದಿಗಿನ ಟಿಪ್ಪಣಿಗಳಲ್ಲಿ ನೀಡಲಾಗಿದೆ ಆದ್ದರಿಂದ ಈ ಸಮೀಕರಣವನ್ನು ಹೇಗೆ ಒಂದು ಆಯಾಮದ ಎರಡು ಸಮೀಕರಣಗಳನ್ನಾಗಿ ಪ್ರತ್ಯೇಕಿಸಲಾಗಿದೆ ಎಂಬುದನ್ನು ನೋಡಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಒಂದು x ಗಾಗಿ ಮತ್ತು ಒಂದು y ಗಾಗಿ ಒಂದು ಆಯಾಮದ ಎರಡು ಸಮಸ್ಯೆಗಳ ಶಕ್ತಿಗಳು ಒಟ್ಟು ಶಕ್ತಿಯು E1 ಮತ್ತು E2 ಗಳ ಮೊತ್ತ ಎಂಬ ನಿರ್ಬಂಧಕ್ಕೆ ಒಳಪಟ್ಟಿವೆ ಈಗ ನಾವು ಪರಿಹಾರಗಳನ್ನು ನೋಡೋಣ ನಾನು ಬೋರ್ಡ್ ನಲ್ಲಿ ಬರೆದಿರುವ ಪ್ರಮಾಣ ಅವುಗಳೆಂದರೆ ಇದು X ಸಮೀಕರಣ ಮತ್ತು ಇದು ಅದಕ್ಕೆ ಅನುಗುಣವಾದ Y ಸಮೀಕರಣ ನಿಸ್ಸಂಶಯವಾಗಿ ಅವುಗಳಲ್ಲಿ ಪ್ರತಿಯೊಂದೂ ಪೆಟ್ಟಿಗೆಯಲ್ಲಿ ಒಂದು ಆಯಾಮದ ಕಣದಂತೆ ಇರುತ್ತವೆ ಆದ್ದರಿಂದ ಅವುಗಳಲ್ಲಿ ಪ್ರತಿಯೊಂದಕ್ಕೂ ಪರಿಹಾರಗಳು ಆ ನಿರ್ದಿಷ್ಟ ಸಮೀಕರಣಕ್ಕೆ ಚಾಲನೆಯಲ್ಲಿರುವ ಕ್ವಾಂಟಮ್ ಸಂಖ್ಯೆಯನ್ನು ಹೊಂದಿರುತ್ತವೆ ವೇವ್ ಫಂಕ್ಷನ್ನ X ಘಟಕವನ್ನು ಪರಿಹಾರವು ನೀಡುತ್ತದೆ ನಾವು ಇದನ್ನು X ಎಂದು ಕರೆಯುತ್ತೇವೆ ಎಂಬುದನ್ನು ಹೊರತುಪಡಿಸಿ ಇದು ನಾವು ಬರೆದ ψ ಅನ್ನು ಹೋಲುತ್ತದೆ ಈಗ ಇದು 1 2 3 ರಿಂದ n1 ಎಂದು ಕರೆಯುವ ಯಾವುದೋ ಮೌಲ್ಯಕ್ಕೆ ಹೋಗುವ ಕ್ವಾಂಟಮ್ ಸಂಖ್ಯೆಯನ್ನು ಹೊಂದಿರುತ್ತದೆ ನಿಖರವಾಗಿ ಅದೇ ರೀತಿಯಲ್ಲಿ y ಸಮೀಕರಣವು ಸ್ವತಂತ್ರ ಕ್ವಾಂಟಮ್ ಸಂಖ್ಯೆ n2 ಅನ್ನು ಹೊಂದಿರುತ್ತದೆ ಅದು 1 2 3 ರಿಂದ ನಾವು ತೆಗೆದುಕೊಳ್ಳುವ ಯಾವುದಕ್ಕೂ ಹೋಗುತ್ತದೆ ಆದರೆ ದಯವಿಟ್ಟು ನೆನಪಿಡಿ ಈ ಎರಡು ಕ್ವಾಂಟಮ್ ಸಂಖ್ಯೆಗಳು ಸ್ವತಂತ್ರವಾಗಿರುವುದಿಲ್ಲ ಅಂದರೆ ಇವುಗಳು E1 E2 E ಎಂಬ ಅವಶ್ಯಕತೆಯೊಂದಿಗೆ ಒಟ್ಟು ಶಕ್ತಿಯ ಜೊತೆಗೆ ಸಂಬಂಧ ಹೊಂದಿರುತ್ತವೆ ಎಂಬ ಅರ್ಥದಲ್ಲಿ ಈಗ ಒಂದು ಆಯಾಮದ ಪಟ್ಟಿಗೆಯಲ್ಲಿರುವ ಕಣದಿಂದ E1 ಗಾಗಿ ಇರುವ ಅಭಿವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ ಅದು E1h2n128mL2 n11 2 3 ಪೂರ್ಣಾಂಕ ಮೌಲ್ಯಗಳನ್ನು ಪಡೆಯುವ ಅರ್ಥದಲ್ಲಿ ಒಂದು ಸ್ವತಂತ್ರ ಕ್ವಾಂಟಮ್ ಸಂಖ್ಯೆ E2 ಕೂಡ ಈ ಸಮೀಕರಣವನ್ನು ಪೂರೈಸಲು h2n228mL2 ಎಂಬುದರಿಂದ ದೊರಕುತ್ತದೆ ಆದ್ದರಿಂದ ನಿಮ್ಮಲ್ಲಿ h28mL2n12n22E ಇರುತ್ತದೆ ಆದ್ದರಿಂದ ಎರಡು ಆಯಾಮದ ಶ್ರೋಡಿಂಗರ್ ಸಮೀಕರಣದ ಪ್ರತ್ಯೇಕಿಸುವಿಕೆಯಲ್ಲಿ ಹೊರಬರುವ ಏಕೈಕ ನಿರ್ಬಂಧವೆಂದರೆ ಒಟ್ಟು ಶಕ್ತಿಯು ಒಂದು ಆಯಾಮದ ಎರಡು ಶಕ್ತಿಗಳ ಮೊತ್ತ ಎಂಬುದು ಮತ್ತು ಅದು ಸಾಧ್ಯ ಏಕೆಂದರೆ ಎರಡು ಆಯಾಮಗಳನ್ನು ಜೊತೆಗೆ ಸೇರಿಸುವ ಪೊಟೆನ್ಷಿಯಲ್ ಅನ್ನು ನಾವು ಹೊಂದಿಲ್ಲ ನಾವು V 0 ಎಂದು ಹಾಕಿರುತ್ತೇವೆ ಮತ್ತು ಆದ್ದರಿಂದ ಇದು ವೇರಿಯಬಲ್ಸ್ಗಳನ್ನು ಪ್ರತ್ಯೇಕಿಸುವ ವಿಧಾನ ನಾವು x ಮತ್ತು y ಅನ್ನು ψxy ನಿಂದ ಪ್ರತ್ಯೇಕಿಸಿದ್ದೇವೆ ನೀವು ಜ್ಞಾಪಿಸಿಕೊಂಡರೆ ψxy ಅನ್ನು ನಾವು x ಸಮೀಕರಣ ಮತ್ತು y ಸಮೀಕರಣವಾಗಿ ಪ್ರತ್ಯೇಕಿಸಿದ್ದೇವೆ ಆದ್ದರಿಂದ ಆ ಪ್ರಕ್ರಿಯೆಯನ್ನು ವೇರಿಯಬಲ್ಸ್ಗಳ ಪ್ರತ್ಯೇಕಿಸುವಿಕೆ ಎಂದು ಕರೆಯಲಾಗುತ್ತದೆ ಈಗ ಈ ಫಂಕ್ಷನ್ಗಳು ಹೇಗೆ ಕಾಣುತ್ತವೆ ನಿಸ್ಸಂಶಯವಾಗಿ ಕ್ವಾಂಟಮ್ ಸಂಖ್ಯೆ n1 ಗಾಗಿ ಪರಿಹಾರಗಳನ್ನು ಹಿಂದಿನ ಉಪನ್ಯಾಸದಲ್ಲಿ ನೀವು ನೋಡಿದ ಒಂದು ಆಯಾಮದ ಪರಿಹಾರಗಳ ಪರಿಭಾಷೆಯಲ್ಲಿ ಹೊಂದಿದ್ದೀರಿ 2LsinnπxL ಮತ್ತು ಶಕ್ತಿಯನ್ನು n12 ನೀಡುತ್ತದೆ ಅದೇ ರೀತಿಯಲ್ಲಿ y ಗಾಗಿ n22 ಇದೆ ಮತ್ತು ಒಟ್ಟು ಶಕ್ತಿಯು En1En2En1n2 ಎಂಬ ನಿರ್ಬಂಧವಿದೆ ವೇವ್ ಫಂಕ್ಷನ್ ಬಗ್ಗೆ ಏನು ಈಗ ವೇವ್ ಫಂಕ್ಷನ್ ನೀವು ಇದನ್ನು ನೋಡಿದರೆ ವೇವ್ ಫಂಕ್ಷನ್ n1n2 n1 ಮತ್ತು n2 ಎಂಬ ಎರಡು ಕ್ವಾಂಟಮ್ ಸಂಖ್ಯೆಗಳಿಂದ ಸೂಚಿಸಲ್ಪಟ್ಟಿರುವುದರಿಂದ n1 ಕ್ವಾಂಟಮ್ ಸಂಖ್ಯೆಯೊಂದಿಗಿರುವ ಸ್ವತಂತ್ರ ಫಂಕ್ಷನ್ x ಮತ್ತು n2 ನೊಂದಿಗಿರುವ y ಅನ್ನು ಹೊಂದಿದೆ ಪ್ರತಿಯೊಂದೂ ಲಂಬಕೋನದ ದಿಕ್ಕಿನಲ್ಲಿವೆ ಆದ್ದರಿಂದ ಈ ಆಸಕ್ತಿದಾಯಕ ವಿಷಯವನ್ನು ನೀವು ಮುಂದಿನ ಸಾಲಿನಲ್ಲಿ ನೋಡುತ್ತೀರಿ ನಾವು n1 1 ಮತ್ತು n2 1 ಹೊಂದಿರುವಾಗ ಎರಡು ಆಯಾಮದ ಪೆಟ್ಟಿಗೆಯಲ್ಲಿರುವ ಕಣಕ್ಕೆಅತೀ ಕಡಿಮೆ ಶಕ್ತಿ ಎಂದು ಕರೆಯಲಾಗುವ ಪ್ರಾರಂಭಿಕ ಹಂತದ ಸಂದರ್ಭವನ್ನು ಹೊಂದಿರುತ್ತೇವೆ ವೇವ್ ಫಂಕ್ಷನ್ ಅನ್ನು ψ1 1xy ನಿಂದ ನೀಡಲಾಗುತ್ತದೆ ಮತ್ತು ಇದನ್ನು ನೀವು ನೋಡಿರುವ X ಮತ್ತು Yಗಳ ಗುಣಲಬ್ಧದಿಂದ ನೀಡಲಾಗುತ್ತದೆ ಅದು ನಿಮಗೆ sinπxL ಮತ್ತು sinπyL ಅನ್ನು ನೀಡುತ್ತದೆ ನಾನು ಇದನ್ನು ಮತ್ತೊಮ್ಮೆ ಹೇಳುತ್ತೇನೆ ಕ್ವಾಂಟಮ್ ಸಂಖ್ಯೆ 1 1 ಆಗಿರುವಾಗ ವೇವ್ ಫಂಕ್ಷನ್ ಅನ್ನು ψ1 1 ಇಂದ ನೀಡಲಾಗುತ್ತದೆ ಮತ್ತು ಅದನ್ನು 2LsinπxL ಮತ್ತು sinπyL ಗಳ ಗುಣಲಬ್ಧದಿಂದ ನೀಡಲಾಗುತ್ತದೆ ಸಹಜವಾಗಿ ಶಕ್ತಿಯು ಒಂದರ ವರ್ಗ ಮತ್ತು ಇದೆಲ್ಲವನ್ನು ಒಂದರ ವರ್ಗದಿಂದ ಗುಣಿಸಿದವುಗಳ ಮೊತ್ತವಾಗಿದೆ ಆದ್ದರಿಂದ ಈ ಪ್ರಕ್ರಿಯೆಯ ಶಕ್ತಿಯು E1 1h28mL2×2 ಆಗಿದೆ ಆಸಕ್ತಿದಾಯಕ ಸಂಗತಿಯೆಂದರೆ ಮುಂದಿನ ಆಯ್ಕೆ ನಿಮ್ಮಲ್ಲಿ n1n2Xn1Yn2 ಇದೆ n1 ≠ n2 ಆಗಿದ್ದಾಗ ವೇವ್ ಫಂಕ್ಷನ್ ಅನ್ನು n1n2Xn2Yn1 ಇಂದ ನೀಡಲು ಸಾಧ್ಯವಿದೆ ಏಕೆಂದರೆ ಶಕ್ತಿಯು n12 n22 ಗಳ ಅನುಪಾತದಲ್ಲಿರುತ್ತದೆ ಇದನ್ನು h28mL2 ನೊಂದಿಗೆ ಗುಣಿಸಲಾಗಿದೆ ಇದು ಪ್ರಪೋರ್ಷನ್ಯಾಲಿಟಿ ಕಾನ್ಸ್ಟಂಟ್ ಆದ್ದರಿಂದ ನೀವು ಒಂದೇ ಶಕ್ತಿಯನ್ನು ಹೊಂದಿದ್ದೀರಿ ಆದರೆ Xn1Yn2 ಮತ್ತು Xn2Yn1 ಎಂಬ ಎರಡು ಭೌತಿಕವಾಗಿ ವಿಭಿನ್ನವಾದ ಸ್ಥಿತಿಗಳನ್ನು ಹೊಂದಿದ್ದೀರಿ ಎಂಬುದನ್ನು ನೋಡುತ್ತೀರಿ ಎರಡೂ ಸ್ಥಿತಿಗಳು ಒಂದೇ ಶಕ್ತಿಯನ್ನು ಹೊಂದಿರುತ್ತವೆ ಇದನ್ನೇ ಡಿಜೆನರೇಟ್ ಸ್ಥಿತಿ ಎಂದು ಅನ್ನುವುದು ಡಿಜೆನರಸಿಯು 2 ಆಗಿದೆ ಏಕೆಂದರೆ ಒಂದೇ ಶಕ್ತಿಯನ್ನು ಹೊಂದಿರುವ ಎರಡು ಸ್ಥಿತಿಗಳಿವೆ ಆದರೆ ಅವು ವಿಭಿನ್ನ ಕ್ವಾಂಟಮ್ ಸ್ಥಿತಿಗಳನ್ನು ಹೊಂದಿವೆ ಇದು 2D ಪೆಟ್ಟಿಗೆಯಲ್ಲಿರುವ ಕಣದ ಪರಿಚಯ ಅಂದರೆ ಇಲ್ಲಿ ಡಿಜೆನರಸಿ ಹೆಚ್ಚುವರಿ ಅಂಶವಾಗಿದೆ ಈಗ ಈ ವಿಷಯಗಳು ಹೇಗೆ ಕಾಣುತ್ತವೆ ಈ ಚಿತ್ರವನ್ನು ಸರಳೀಕರಿಸೋಣ ಈಗ ನನ್ನಲ್ಲಿ ಫಂಕ್ಷನ್ಗಳ ಒಂದು ಸಂಪೂರ್ಣ ಸರಣಿ ಇದೆ ನೀವು ಬಯಸಿದರೆ ಅವುಗಳಿಂದ ನೀವು ಯಾವುದೇ ಸಂಖ್ಯೆಯ ಪುಟಗಳನ್ನು ತುಂಬಬಹುದು n1 2 ಮತ್ತು n2 1 ಎಂಬುವುದು ವೇವ್ ಫಂಕ್ಷನ್ ψ2 1 ಗೆ ಹೊಂದುತ್ತದೆ ಹಾಗೂ n1 1 ಮತ್ತು n2 2 ಇದು ನಿಮಗೆ ಮತ್ತೊಂದು ಫಂಕ್ಷನ್ ಅಂದರೆ sinπxLsin2πyL ಅನ್ನು ನೀಡುತ್ತದೆ ಮತ್ತು ಶಕ್ತಿಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಕ್ವಾಂಟಮ್ ಸಂಖ್ಯೆಗಳು ಒಂದೇ ಆಗಿದ್ದರೆ ಡಿಜೆನರಸಿ ಇರುವುದಿಲ್ಲ ಆದರೆ ಚದರಾಕಾರದ ಪೆಟ್ಟಿಗೆಗೆ ಕ್ವಾಂಟಮ್ ಸಂಖ್ಯೆಗಳು ವಿಭಿನ್ನವಾಗಿದ್ದರೆ ನಾವು ಒಂದೇ ರೀತಿಯ ಉದ್ದ L ಅನ್ನು ಆಯ್ಕೆ ಮಾಡಿಕೊಂಡಿರುವುದರಿಂದ n1 n2 ಗೆ ಸಮನಾಗಿಲ್ಲದಿದ್ದಾಗ ಚದರ ಪೆಟ್ಟಿಗೆಯು ನಿಮಗೆ ಕನಿಷ್ಟ 2 ರ ಡಿಜೆನರಸಿಯನ್ನು ಹೊಂದಿರುವ ಪರಿಹಾರವನ್ನು ನೀಡುತ್ತದೆ ಇದು n1 n2 ಗೆ ಸಮನಾಗಿರದಿದ್ದರೆ ನೀವು ಅದನ್ನು ಇಲ್ಲಿರುವ n1 3 ಮತ್ತು n2 2 ಗೆ ನೋಡಬಹುದು ಇಲ್ಲಿ ವೇವ್ ಫಂಕ್ಷನ್ 3 2xy2Lsin3πxLsin2πyL ಮತ್ತು n1 2 ಮತ್ತು n2 3 ಇರುವಾಗ ಇದು 2 3xy2Lsin2πxLsin3πyL ಆಗಿರುತ್ತದೆ ಆದ್ದರಿಂದ ಅಕ್ಷದ ಆಯ್ಕೆ ಒಂದು ನಿರ್ದಿಷ್ಟ ಅಕ್ಷಕ್ಕಾಗಿ ಕ್ವಾಂಟಮ್ ಸಂಖ್ಯೆಯ ಆಯ್ಕೆ ಫಂಕ್ಷ̈ನ್functionನ ಸ್ಥಿತಿಯನ್ನು ನಿರ್ಧರಿಸುತ್ತದೆ ನಾವು ಇವುಗಳ ನಕ್ಷೆ ಮಾಡಿದರೆ ಇವುಗಳು ಹೇಗೆ ಕಾಣುತ್ತವೆ ನನ್ನ ಪ್ರಕಾರ ಈ ನಕ್ಷೆ ಅಲಂಕಾರಿಕವಾಗಿ ಕಾಣುತ್ತದೆ ವಾಸ್ತವವಾಗಿ ಇದು ಹೆಚ್ಚು ವ್ಯಾಖ್ಯಾನ ಅಥವಾ ಅರ್ಥವನ್ನು ಹೊಂದಿಲ್ಲ ಆದರೆ ಪ್ರಾಡಕ್ಟ್ ವೇವ್ ಫಂಕ್ಷನ್ ಅನ್ನು ಎರಡು ಆಯಾಮಗಳಲ್ಲಿ ನೋಡುವುದು ಯೋಗ್ಯವಾಗಿದೆ ನೀವು ವೇವ್ ಫಂಕ್ಷನ್ ψ1 1 ಇದನ್ನು ಈ ಚಿತ್ರವನ್ನು ಬಳಸಿಕೊಂಡು ನೋಡುತ್ತೀರಿ ಒಂದು ಆಯಾಮದ ಪೆಟ್ಟಿಗೆಯಲ್ಲಿನ ಕಣದಲ್ಲಿ ಇದ್ದದ್ದನ್ನು ಹೋಲುವ ಇದು x ದಿಕ್ಕಿನಲ್ಲಿರುವ ಅರ್ಧ ತರಂಗವಾಗಿದೆ ಮತ್ತು ಇದು y ದಿಕ್ಕಿನಲ್ಲಿ ಕೂಡ ಅರ್ಧ ತರಂಗವಾಗಿದೆ ಇದನ್ನು ನೀವು ಈ ನಕ್ಷೆಯ x ದಿಕ್ಕಿನಲ್ಲಿರುವ ಪ್ರಕ್ಷೇಪಣದಲ್ಲಿ ನೋಡಬಹುದು ಮತ್ತು y ದಿಕ್ಕಿನಲ್ಲಿಯೂ ನಿಮಗೆ ಅದೇ ಇರುತ್ತದೆ ಅಂದರೆ ತದ್ರೂಪವಾಗಿದೆ ψ2 ಬಗ್ಗೆ ಏನು ψ2 ಎಂಬುದು ಕಣವು ಚಿಕ್ಕ ಪ್ರದೇಶ dxdy ನಲ್ಲಿ ಕಂಡುಬರುವ ಪ್ರಾಬಬಿಲಿಟಿಯೊಂದಿಗೆ ಸಂಬಂಧ ಹೊಂದಿದೆ ಆದರೆ ಚಿಕ್ಕ ಉದ್ದದ ಪ್ರದೇಶ dx ನಲ್ಲಿ ಅಲ್ಲ ದಯವಿಟ್ಟು ψxy ಅನ್ನು ನೆನಪಿಸಿಕೊಳ್ಳಿ ಅದನ್ನು ψ2xydxdy ಎಂದು ಮಾಡಿದರೆ ಅದು x dx ಹಾಗೂ y dy ನಡುವಿನ ಚಿಕ್ಕ ಆಯತಾಕಾರದ ಪ್ರದೇಶದಲ್ಲಿ ಕಣವು ಇರುವ ಪ್ರಾಬಬಿಲಿಟಿ ಆಗಿರುತ್ತದೆ ಅದು ಚಿಕ್ಕ ಪ್ರದೇಶವಾಗಿದೆ ಮತ್ತು ψ2 ಅನ್ನು ಈ ರೀತಿ ನೀಡಲಾಗಿದೆ ಎಂದು ನೀವು ನೋಡಬಹುದು ಆದ್ದರಿಂದ ನೀವು ರಚಿಸಬಹುದು ಅಂದರೆ ನನ್ನ ಅರ್ಥ ದೃಶ್ಯೀಕರಿಸಬಹುದು ಈಗ ನಾವು ಚಲನೆಯನ್ನು ಒಂದು ಸಮತಲದಲ್ಲಿ ಹೊಂದಿದ್ದೇವೆ ಎಂಬುದನ್ನು ಹೊರತುಪಡಿಸಿ ನೀವು ಒಂದು ಆಯಾಮದ ಪೆಟ್ಟಿಗೆಯಲ್ಲಿ ಕಣವನ್ನು ದೃಶ್ಯೀಕರಿಸಿದ ಅದೇ ರೀತಿಯಲ್ಲಿಯೇ ಪ್ರಾಬಬಿಲಿಟಿ ಏನೆಂಬುದನ್ನು ದೃಶ್ಯೀಕರಿಸಬಹುದು ನೀವು ಡಿಜೆನರಸಿ ಇರುವ ವಿಭಿನ್ನ ಕ್ವಾಂಟಮ್ ಸಂಖ್ಯೆಗಳಿಗೆ ಹೋದಾಗ ಅದು ಆಸಕ್ತಿದಾಯಕವಾಗಿರುತ್ತದೆ ψ12 ಅನ್ನು ನೋಡಿದರೆ ψ12 ಎಂಬುದು x ದಿಕ್ಕಿಗೆ ಕ್ವಾಂಟಮ್ ಸಂಖ್ಯೆ 1 ಮತ್ತು y ದಿಕ್ಕಿಗೆ ಕ್ವಾಂಟಮ್ ಸಂಖ್ಯೆ 2 ಆಗಿದೆ ಆದ್ದರಿಂದ ಇದು x ದಿಕ್ಕಿಗಾಗಿ ಕ್ವಾಂಟಮ್ ಸಂಖ್ಯೆ ಮತ್ತು ಅದು ಮೇಲಕ್ಕೆ ಅಥವಾ ಕೆಳಕ್ಕೆ ಇರುವ ಅರ್ಧ ತರಂಗ ಎಂದು ನೀವು ನೋಡಬಹುದು ಅದು ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ ಕಾರಣವೇನೆಂದರೆ y ದಿಕ್ಕಿನ ತರಂಗವು ಪೂರ್ಣ ತರಂಗವಾಗಿದೆ ಆದ್ದರಿಂದ ನಾನು ಅದನ್ನು ಚಿತ್ರಿಸಿದರೆ ಈ ದಿಕ್ಕಿನಲ್ಲಿ ವೇವ್ ಫಂಕ್ಷನ್ ಆ ರೀತಿ ಕಾಣುತ್ತದೆ ಮತ್ತು ಈ ದಿಕ್ಕಿನಲ್ಲಿ ವೇವ್ ಫಂಕ್ಷನ್ ಹೀಗೆ ಕಾಣುತ್ತದೆ ಆದ್ದರಿಂದ ನೀವು ಈ ಎರಡು ಫಂಕ್ಷನ್ಗಳ ಗುಣಲಬ್ಧವನ್ನು ತೆಗೆದುಕೊಂಡರೆ ಋಣಾತ್ಮಕ ಭಾಗವು ಈ ವೇವ್ ಫಂಕ್ಷನ್ ಅನ್ನು ಅರ್ಧದಷ್ಟು ಉದ್ದಕ್ಕೆ ಋಣಾತ್ಮಕವಾಗಿ ಮಾಡುತ್ತದೆ ಮತ್ತು ಆದ್ದರಿಂದ ಅರ್ಧದಷ್ಟು ಉದ್ದಕ್ಕೆ ನೀವು ಧನಾತ್ಮಕ ವೇವ್ ಫಂಕ್ಷನ್ ಅನ್ನು ಹೊಂದಿರುವಿರಿ ಅಥವಾ ನೀವು ಋಣಾತ್ಮಕ ವೇವ್ ಫಂಕ್ಷನ್ ಅನ್ನು ಹೊಂದಿರುವಿರಿ ಎಂಬುದನ್ನು ನೀವು ನೋಡುತ್ತೀರಿ ಅದು ವೇವ್ ಫಂಕ್ಷನ್ಗಾಗಿ ಮಾತ್ರ ವೇವ್ ಫಂಕ್ಷನ್ ಅಷ್ಟು ಮುಖ್ಯವಲ್ಲ ಎಂದು ನಮಗೆ ತಿಳಿದಿದೆ ವೇವ್ ಫಂಕ್ಷನ್ನ ವರ್ಗವು ಪ್ರಾಬಬಿಲಿಟಿಯ ವ್ಯಾಖ್ಯಾನಕ್ಕೆ ಮುಖ್ಯವಾಗಿದೆ ಮತ್ತು ψ2 ಇದರ ಋಣಾತ್ಮಕ ಗುಣವನ್ನು ತೆಗೆದುಹಾಕುತ್ತದೆ ಎಂಬುದನ್ನು ನೀವು ನೋಡಬಹುದು ಇದು ನಿಮಗೆ ತುಂಬಾ ಸುಂದರವಾಗಿ ಇವೆರಡನ್ನೂ ನೀಡುತ್ತದೆ ಇದು x ಅಕ್ಷಕ್ಕೆ n 1 ಆಗಿರುವ ಸಂದರ್ಭದಲ್ಲಿ ಮತ್ತು ಇದು y ಅಕ್ಷಕ್ಕೆ n 2 ಆಗಿರುವ ಸಂದರ್ಭದಲ್ಲಿ ನೀವು ನಕ್ಷೆಯನ್ನು ನೆನಪಿಸಿಕೊಂಡರೆ ಇದು x ಅಕ್ಷ ಮತ್ತು ಇದು y ಅಕ್ಷ ಆದ್ದರಿಂದ ನೀವು ಮೇಲ್ಮೈ ನಕ್ಷೆಯನ್ನು ಮಾಡುವಾಗ ವೇವ್ ಫಂಕ್ಷನ್ನ ವೈಶಿಷ್ಟ್ಯಗಳನ್ನು ಸೆರೆಹಿಡಿಯಲಾಗುತ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯ ಅವುಗಳಿಗೆ ಚಿತ್ರಗಳನ್ನು ರಚಿಸಬಹುದು ಎಂದು ನೀವು ನೋಡಬಹುದು ಆದರೆ ಒಂದು ಮಿತಿ ಇದೆ ಅದು ಎರಡು ಆಯಾಮಗಳು ಮತ್ತು ಮೂರು ಆಯಾಮಗಳಲ್ಲಿ ನಾವು ಫಂಕ್ಷನ್ ಅನ್ನು ಮೂರು ಅಕ್ಷಗಳಿಂದ ಪ್ರತ್ಯೇಕಿಸಲು ಬಹುಶಃ ಬಣ್ಣವನ್ನು ಬಳಸಬಹುದು ಆದರೆ ಅದಷ್ಟೆ ನೀವು n ಆಯಾಮಗಳಿಗಾಗಿ ಇದನ್ನು ದೃಶ್ಯೀಕರಿಸಲು ಸಾಧ್ಯವಿಲ್ಲ ಎರಡು ಆಯಾಮದ ಪೆಟ್ಟಿಗೆಯಲ್ಲಿರುವ ಕಣದ ಈ ಭಾಗವನ್ನು ವೇವ್ ಫಂಕ್ಷನ್ ಮತ್ತು ವಿಭಿನ್ನ ಕ್ವಾಂಟಮ್ ಸಂಖ್ಯೆಗಳಿಗೆ ವೇವ್ ಫಂಕ್ಷನ್ನ ವರ್ಗಗಳ ಕೆಲವು ಉದಾಹರಣೆಗಳೊಂದಿಗೆ ಮುಕ್ತಾಯಗೊಳಿಸೋಣ ψ12 ಗೆ ವಿರುದ್ಧವಾಗಿ ಇಲ್ಲಿ ψ21 ಇದೆ ಮತ್ತು ನೀವು ಏನಾಗುತ್ತದೆ ಎಂದು ನೋಡುತ್ತೀರಿ ψ21ಗಾಗಿ ವೇವ್ ಫಂಕ್ಷನ್ x ಅಕ್ಷದ ಉದ್ದಕ್ಕೂ ಈ ರೀತಿಯಾಗಿರುತ್ತದೆ ಮತ್ತು ವೇವ್ ಫಂಕ್ಷನ್ y ಅಕ್ಷದ ಉದ್ದಕ್ಕೂ ಈ ರೀತಿ ಇರುತ್ತದೆ ಮತ್ತು ಅದನ್ನು ನೀವು ನೋಡಬಹುದು ಕ್ಷಮಿಸಿ ಇದು ತಪ್ಪು ದಿಕ್ಕಿನಲ್ಲಿದೆ ಅದನ್ನು ನಾನು ಅಳಿಸುತ್ತೇನೆ ಏಕೆಂದರೆ ನಿಮ್ಮ 0 ಇಲ್ಲಿಂದ ಪ್ರಾರಂಭವಾಗುತ್ತದೆ ಇದೇ ಅದರ ಒಂದು ಭಾಗ ಋಣಾತ್ಮಕವಾಗಿರಲು ಮತ್ತು ಇನ್ನೊಂದು ಭಾಗ ಧನಾತ್ಮಕವಾಗಿರಲು ಕಾರಣ ಮತ್ತು ವೇವ್ ಫಂಕ್ಷನ್ನ ವರ್ಗದಲ್ಲಿ x ಅಕ್ಷದ ಉದ್ದಕ್ಕೂ ಮತ್ತು y ಅಕ್ಷದ ಉದ್ದಕ್ಕೂ ಎರಡು ಉಬ್ಬುಗಳಿವೆ ಎಂದು ನೀವು ನೋಡಬಹುದು y ಅಕ್ಷದಲ್ಲಿ ಕ್ವಾಂಟಮ್ ಸಂಖ್ಯೆ 1 ಆಗಿದೆ ಆದ್ದರಿಂದ ನೀವು ಒಂದು ಆಯಾಮದ y ಅಕ್ಷಕ್ಕೆ ಹೋಲುವ ರೀತಿಯಲ್ಲಿಯೇ 1 ಮಾತ್ರ ಹೊಂದಿದ್ದೀರಿ ಇನ್ನೂ ಒಂದು ಅಥವಾ ಎರಡು ಉದಾಹರಣೆಗಳನ್ನು ನೋಡೋಣ ಮತ್ತು ಅದರೊಂದಿಗೆ ನಾನು ನಿಲ್ಲಿಸುತ್ತೇನೆ ಇಲ್ಲಿರುವ ವ್ಯಾಯಾಮದಲ್ಲಿ ಈ ಚಿತ್ರ ಏನನ್ನು ಪ್ರತಿನಿಧಿಸುತ್ತದೆ x ಅಕ್ಷದ ಉದ್ದಕ್ಕೂ ಇಲ್ಲಿ ಒಂದು ಅತ್ಯುಚ್ಛ ಬಿಂದು ಇದೆ ಮತ್ತು y ಅಕ್ಷದಲ್ಲಿ ಮೂರು ಅತ್ಯುಚ್ಛ ಬಿಂದುಗಳಿವೆ ಆದ್ದರಿಂದ ಇದು y 3 ಮತ್ತು ಇದು x 1 ಆಗಿದೆ ಆದ್ದರಿಂದ ಇದು ψ213 ಆಗಿದೆ ಉಪನ್ಯಾಸದ ಟಿಪ್ಪಣಿಗಳು ನಿಮಗೆ ಇನ್ನೂ ಹೆಚ್ಚಿನ ಚಿತ್ರಗಳನ್ನು ನೀಡುತ್ತವೆ ಈ ಉಪನ್ಯಾಸದ ಮುಂದಿನ ಭಾಗದಲ್ಲಿ ಪ್ರಾಬಬಿಲಿ̈ಟಿಯ ಲೆಕ್ಕಾಚಾರದ ಪರಿಭಾಷೆಯಲ್ಲಿ ಮತ್ತು ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂಸ್ ಎಂಬ ಹೊಸ ಕಲ್ಪನೆಯ ಪರಿಭಾಷೆಯಲ್ಲಿ ಈ ಎಲ್ಲ ವಿಷಯಗಳ ಅರ್ಥವೇನು ಎಂದು ನಾವು ನೋಡುತ್ತೇವೆ ಉಪನ್ಯಾಸದ ಈ ನಿರ್ದಿಷ್ಟ ಭಾಗವನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ ಧನ್ಯವಾದಗಳು